ಹಲೋ ಮತ್ತು ಈ ಸುರಕ್ಷಿತ ವ್ಯವಸ್ಥೆಗಳ ಎಂಜಿನಿಯರಿಂಗ್ ಕೋರ್ಸ್ಗೆ ಸ್ವಾಗತ ಈ ಕೋರ್ಸ್ NPTEL ನಿಂದ ನೀಡಲಾಗುವ ಮಾಹಿತಿ ಭದ್ರತೆಯ ಕೋರ್ಸ್ಗಳ ಸರಣಿಯಲ್ಲಿ ಐದನೇಯದು ಆದ್ದರಿಂದ ಈ ಕೋರ್ಸ್ ಎಂಟು ವಾರಗಳ ಕೋರ್ಸ್ ಮತ್ತು ಈ ಕೋರ್ಸ್ ಸಮಯದಲ್ಲಿ ನಾವು ಭದ್ರತಾ ವ್ಯವಸ್ಥೆಗಳ ಬಗ್ಗೆ ವಿವರಗಳನ್ನು ನೋಡುತ್ತೇವೆ ಮತ್ತು ಮೂಲಭೂತವಾಗಿ ವ್ಯವಸ್ಥೆಗಳನ್ನು ಹೇಗೆ ಹೆಚ್ಚು ಸುರಕ್ಷಿತವಾಗಿ ನಿರ್ಮಿಸಬಹುದು ಎಂಬುದರ ಕುರಿತು ನೋಡೋಣ ಆದ್ದರಿಂದ ಭದ್ರತಾ ವ್ಯವಸ್ಥೆಗಳಿಂದ ನಾವು ಏನನ್ನು ಅರ್ಥೈಸಿಕೊಳ್ಳುತ್ತೇವೆ ಎಂಬುದರ ಕುರಿತು ಒಂದು ಸಣ್ಣ ಪರಿಚಯದೊಂದಿಗೆ ಈ ನಿರ್ದಿಷ್ಟ ವರ್ಗವನ್ನು ಆರಂಭಿಸೋಣ ನೀವು ಒಂದು ಗಣಕಯಂತ್ರ ವ್ಯವಸ್ಥೆಯನ್ನು ನೋಡಿದರೆ ಆ ಗಣಕ ವ್ಯವಸ್ಥೆಗೆ ಯಾವ ಅಪಾಯವಿದೆ ಮತ್ತು ಈ ಬೆದರಿಕೆಗಳನ್ನು ತಗ್ಗಿಸಲು ಈಗಿರುವ ಅಭ್ಯಾಸಗಳು ಯಾವುವು ಆದ್ದರಿಂದ ಕಂಪ್ಯೂಟರ್ ಸಿಸ್ಟಮ್ ಈ ರೀತಿಯ ಮುಚ್ಚಿದ ಪೆಟ್ಟಿಗೆಯಾಗಿದೆ ಎಂದು ನಾವು ಪರಿಗಣಿಸೋಣ ಈಗ ಇದು ಒಂದು ಪೆಟ್ಟಿಗೆಯಾಗಿದೆ ಮತ್ತು ಹೊರಗಿನ ಪ್ರಪಂಚಕ್ಕೆ ಯಾವುದೇ ಸಂಪರ್ಕವಿಲ್ಲ ಹಾಗಾಗಿ ಈ ಪೆಟ್ಟಿಗೆಯಲ್ಲಿ ಯಾವುದೂ ಪ್ರವೇಶಿಸದವರೆಗೆ ಅಥವಾ ಈ ಪೆಟ್ಟಿಗೆಯಿಂದ ಏನೂ ಹೊರಹೋಗದಿರುವವರೆಗೂ ಈ ಪೆಟ್ಟಿಗೆಯ ವಿಷಯ ಸುರಕ್ಷಿತವಾಗಿದೆ ಇದೇ ರೀತಿಯಲ್ಲಿ ನಾವು ಕಂಪ್ಯೂಟರ್ ವ್ಯವಸ್ಥೆಗಳನ್ನು ಪರಿಗಣಿಸಿದಾಗ ಕಂಪ್ಯೂಟರ್ ಸಂಪೂರ್ಣವಾಗಿ ಹೊರಗಿನ ಪ್ರಪಂಚದಿಂದ ಸಂಪರ್ಕ ಕಡಿತಗೊಂಡಿದ್ದರೆ ಯಾವುದೇ ಮಾಹಿತಿಯು ಕಂಪ್ಯೂಟರ್ಗೆ ಹೋಗುವುದಿಲ್ಲ ಮತ್ತು ಯಾವುದೇ ಮಾಹಿತಿಯು ಕಂಪ್ಯೂಟರ್ನ ಹೊರಗೆ ಹೋಗುವುದಿಲ್ಲ ಆಗ ನಾವು ಕಂಪ್ಯೂಟರ್ ಸಿಸ್ಟಮ್ ಸುರಕ್ಷಿತವಾಗಿದೆ ಎಂದು ಹೇಳಬಹುದು ಆದಾಗ್ಯೂ ಇದು ಆಚರಣೆಯಲ್ಲಿ ಹೀಗಾಗುವುದಿಲ್ಲ ಪ್ರಾಯೋಗಿಕವಾಗಿ ಬಹಳಷ್ಟು ವೈರಸ್ಗಳು ಹುಳುಗಳು ಮತ್ತು ಸ್ಪೈವೇರ್ಗಳಿವೆ ಅವು ಕಂಪ್ಯೂಟರ್ ವ್ಯವಸ್ಥೆಯ ಸುತ್ತಲೂ ಇವೆ ಆದ್ದರಿಂದ ಈ ಪತ್ತೇದಾರಿ ಸಾಮಾನುಗಳು ವ್ಯವಸ್ಥೆಯಲ್ಲಿ ಇಲ್ಲದಿರಬಹುದು ಆದರೆ ಅದು ವ್ಯವಸ್ಥೆಯ ಹೊರಗೆ ಇರಬಹುದು ಮತ್ತು ಅಂತಹ ಸಂದರ್ಭದಲ್ಲಿ ಸಿಸ್ಟಮ್ ಇನ್ನೂ ಸುರಕ್ಷಿತವಾಗಿದೆ ಕಾರಣ ಸಿಸ್ಟಂನೊಳಗಿನ ಮಾಹಿತಿಯ ವಿಷಯವು ಈ ಪೆಟ್ಟಿಗೆಯಿಂದ ಸುತ್ತುವರಿದಿದೆ ಮತ್ತು ಬಾಹ್ಯ ಮಾಲ್ವೇರ್ ಅಥವಾ ವೈರಸ್ಗಳು ಅಥವಾ ಸ್ಪೈವೇರ್ಗಳಿಂದ ಪ್ರಭಾವಿತವಾಗುವುದಿಲ್ಲ ಇದು ಈ ನಿರ್ದಿಷ್ಟ ಪೆಟ್ಟಿಗೆಯ ಹೊರಗಿದೆ ಆದ್ದರಿಂದ ಅಂತಹ ಸನ್ನಿವೇಶದಲ್ಲಿ ನಾವು ಕಂಪ್ಯೂಟರ್ ಸಿಸ್ಟಮ್ ಇನ್ನೂ ಸುರಕ್ಷಿತವಾಗಿದೆ ಎಂದು ಪರಿಗಣಿಸಬಹುದು ಈಗ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ದೋಷವಿದೆ ಎಂದು ಪರಿಗಣಿಸಿ ಅದರ ಮೂಲಕ ಬಾಹ್ಯ ಮಾಲ್ವೇರ್ ಅಥವಾ ವೈರಸ್ ಅಥವಾ ಸ್ಪೈವೇರ್ ಪ್ರವೇಶಿಸಬಹುದು ಮತ್ತು ಇದರ ಪರಿಣಾಮವಾಗಿ ಸಿಸ್ಟಮ್ ಸುರಕ್ಷಿತವಾಗಿರುವುದಿಲ್ಲ ಆದ್ದರಿಂದ ಈ ದೋಷವನ್ನು ಮಾತ್ರ ಇಲ್ಲಿ ತೋರಿಸಲಾಗಿದೆ ಅದು ವ್ಯವಸ್ಥೆಯು ಸುರಕ್ಷಿತವಾಗಿಲ್ಲದಿರುವುದಕ್ಕೆ ಕಾರಣವಾಗಬಹುದು ಈಗ ವಿವಿಧ ರೀತಿಯ ನ್ಯೂನತೆಗಳು ಯಾವುವು ಎಂಬುದನ್ನು ನೋಡೋಣ ಆದ್ದರಿಂದ ನಾವು ಕಂಪ್ಯೂಟರ್ ವ್ಯವಸ್ಥೆಯಲ್ಲಿನ ವಿವಿಧ ನ್ಯೂನತೆಗಳನ್ನು ಬಹು ವರ್ಗಗಳಾಗಿ ವರ್ಗೀಕರಿಸಬಹುದು ಆದ್ದರಿಂದ ವಿನ್ಯಾಸದಲ್ಲಿ ಸಾಮಾನ್ಯ ನ್ಯೂನತೆ ಕಂಡುಬರುತ್ತದೆ ಕೇಳಿ ನಮ್ಮಲ್ಲಿ ಪ್ರೊಸೆಸರ್ ಇದೆ ಮತ್ತು ಪ್ರೊಸೆಸರ್ ನಮಗೆ ತಿಳಿದಿರುವಂತೆ ಅತ್ಯಂತ ಸಂಕೀರ್ಣವಾದ ವಿನ್ಯಾಸವನ್ನು ಹೊಂದಿದೆ ಅನೇಕ ಮಾಡ್ಯೂಲ್ಗಳು ಸಂಕೀರ್ಣ ಪೈಪ್ಲೈನ್ಗಳು ದೊಡ್ಡ ಮೆಮರೀಸ್ಗಳು ಇವೆ ಮತ್ತು ಈ ಎಲ್ಲಾ ಬ್ಲಾಕ್ಗಳು ನಿಜವಾಗಿ ಅತಿ ಹೆಚ್ಚು ಆವರ್ತನದಲ್ಲಿ ಪರಸ್ಪರ ಸಂವಹನ ನಡೆಸುತ್ತವೆ ಮತ್ತು ನ್ಯಾನೋ ಸೆಕೆಂಡಿಗೆ ಸಾಕಷ್ಟು ಕಾರ್ಯಾಚರಣೆಗಳನ್ನು ಮಾಡುತ್ತವೆ ಈಗ ಈ ಸಂಪೂರ್ಣ ವಿನ್ಯಾಸದಲ್ಲಿ ಒಂದು ಸಣ್ಣ ದೋಷ ಕೂಡ ದುರ್ಬಲತೆಗೆ ಕಾರಣವಾಗಬಹುದು ಮತ್ತು ಅದು ಆಕ್ರಮಣಕಾರರು ಆ ವ್ಯವಸ್ಥೆಗೆ ಪ್ರವೇಶ ಪಡೆಯಲು ಬಳಸಬಹುದಾದ ಶೋಷಣೆಗೆ ಕಾರಣವಾಗಬಹುದು ಇಂಟೆಲ್ ಪೆಂಟಿಯಮ್ ಫ್ಲೋಟಿಂಗ್ ಪಾಯಿಂಟ್ ಬಗ್ ಒಂದು ಪ್ರಸಿದ್ಧ ನ್ಯೂನತೆಯಾಗಿದೆ ನಾನು ಈ ನಿರ್ದಿಷ್ಟ ನ್ಯೂನತೆಯ ವಿವರಗಳಿಗೆ ಹೋಗುವುದಿಲ್ಲ ಆದರೆ ನೀವು ಅದನ್ನು ವಿಕಿಪೀಡಿಯಾದಲ್ಲಿ ನೋಡಬಹುದು ಮತ್ತು ಹೀಗೆ ಇಂಟೆಲ್ ಪ್ರೊಸೆಸರ್ಗಳ ಫ್ಲೋಟಿಂಗ್ ಪಾಯಿಂಟ್ ಯೂನಿಟ್ನಲ್ಲಿನ ದೋಷವು ಹೇಗೆ ದುರ್ಬಲತೆಗೆ ಕಾರಣವಾಯಿತು ಎಂಬುದನ್ನು ನೋಡಲು ಫ್ಲೋಟಿಂಗ್ ಪಾಯಿಂಟ್ ಕಾರ್ಯಾಚರಣೆ ಮಾಡಿದಾಗ ಫಲಿತಾಂಶವು ತಪ್ಪಾಗಿರುತ್ತದೆ ಈಗ ಈ ನ್ಯೂನತೆಯು ಹಲವು ವರ್ಷಗಳ ನಂತರ ಕ್ರಿಪ್ಟೋಗ್ರಾಫರ್ಗಳಿಂದ ಸೈಫರ್ಗಳ ಮೇಲೆ ತೆರಿಗೆಯನ್ನು ಸೃಷ್ಟಿಸಲು ಬಳಸಲ್ಪಟ್ಟಿತು ಮತ್ತು ಆದ್ದರಿಂದ ಈ ಫ್ಲೋಟಿಂಗ್ ಪಾಯಿಂಟ್ ದೋಷವನ್ನು ಬಳಸಿಕೊಳ್ಳುವ ಮೂಲಕ ಸೈಫರ್ನ ರಹಸ್ಯ ಕೀಗಳನ್ನು ಊಹಿಸುತ್ತದೆ ಸಂಭವಿಸಬಹುದಾದ ದೋಷಗಳ ಮುಂದಿನ ವರ್ಗವೆಂದರೆ ಹಾರ್ಡ್ವೇರ್ ದೋಷಗಳು ಆದ್ದರಿಂದ ಈ ನ್ಯೂನತೆಗಳು ಉದ್ದೇಶಪೂರ್ವಕ ಹಾರ್ಡ್ವೇರ್ ಟ್ರೋಜನ್ಗಳಾಗಿರಬಹುದು ಇವುಗಳನ್ನು ಮೂರನೇ ವ್ಯಕ್ತಿಗಳು ತಯಾರಿಸುವ ಸಮಯದಲ್ಲಿ ಸೇರಿಸಲಾಗುತ್ತದೆ ಉದಾಹರಣೆಗೆ ಒಂದು ಕಂಪನಿಯು ಒಂದು ಸರ್ಕ್ಯೂಟ್ ಅನ್ನು ವಿನ್ಯಾಸಗೊಳಿಸಿದಾಗ ಅಥವಾ ಒಂದು VLSI ಚಿಪ್ ಅನ್ನು ವಿನ್ಯಾಸಗೊಳಿಸಿದಾಗ ಮತ್ತು ಅದನ್ನು ಮೂರನೇ ವ್ಯಕ್ತಿಗೆ ತಯಾರಿಸಲು ಕಳುಹಿಸಿದಾಗ ಹಾರ್ಡ್ವೇರ್ ಟ್ರೋಜನ್ಗಳನ್ನು ಸೇರಿಸಬಹುದು ಈ ಟ್ರೋಜನ್ ಸಾಮಾನ್ಯವಾಗಿ ಸುಪ್ತವಾಗಿರುತ್ತದೆ ಮತ್ತು ಈ ಚಿಪ್ನ ಪರೀಕ್ಷಾ ಸಮಯದಲ್ಲಿ ಸುಲಭವಾಗಿ ಪತ್ತೆಹಚ್ಚಲಾಗುವುದಿಲ್ಲ ಆದಾಗ್ಯೂ ಈ ಟ್ರೋಜನ್ ಸರಿಯಾದ ಟ್ರಿಗರ್ ಅನ್ನು ಪಡೆದಾಗ ಅದು ಎಚ್ಚರಗೊಳ್ಳುತ್ತದೆ ಮತ್ತು ಚಿಪ್ನಲ್ಲಿ ಕಂಪ್ಯೂಟ್ ಆಗುತ್ತಿರುವ ಮಾಹಿತಿಗೆ ಅದು ಪ್ರವೇಶವನ್ನು ಪಡೆಯಬಹುದು ಆದ್ದರಿಂದ ಇವುಗಳು ಇತರ ನ್ಯೂನತೆಗಳು ಮತ್ತು ಈ ಹಾರ್ಡ್ವೇರ್ ಟ್ರೋಜನ್ಗಳು ಕಂಪ್ಯೂಟಿಂಗ್ ಸಿಸ್ಟಮ್ಗಳಿಗೆ ದೊಡ್ಡ ಬೆದರಿಕೆಯಾಗಿದೆ ಈ ದಿನಗಳಲ್ಲಿ ಮೂಲಭೂತವಾಗಿ ಐಸಿ ಅಥವಾ ಪ್ರೊಸೆಸರ್ ಅಥವಾ ಚಿಪ್ ಹಾರ್ಡ್ವೇರ್ ಟ್ರೋಜನ್ ಅನ್ನು ಹೊಂದಿದೆಯೇ ಎಂಬುದನ್ನು ಪತ್ತೆ ಮಾಡುವುದು ಅತ್ಯಂತ ಕಷ್ಟಕರವಾಗಿದೆ ಮೂರನೆಯ ಅಂಶವೆಂದರೆ ನಮಗೆಲ್ಲರಿಗೂ ತಿಳಿದಿರುವ ಅಂಶವೆಂದರೆ ಮಾನವ ಅಂಶ ಯಾವುದೇ ವಿನ್ಯಾಸದ ನ್ಯೂನತೆಗಳಿಲ್ಲದೆ ಹೇಳೋಣ ಮತ್ತು ಹಾರ್ಡ್ವೇರ್ ಟ್ರೋಜನ್ಗಳು ಅಥವಾ ಹಾರ್ಡ್ವೇರ್ ನ್ಯೂನತೆಗಳಿಲ್ಲ ಎಂದು ನಾವು ಹೇಗಾದರೂ ಖಾತರಿಪಡಿಸುತ್ತೇವೆ ಆದರೂ ಅಂತಿಮವಾಗಿ ಈ ವ್ಯವಸ್ಥೆಯನ್ನು ಬಳಸುವ ಮನುಷ್ಯನಿರುತ್ತಾನೆ ಸ್ಮಾರ್ಟ್ ಫೋನ್ಗಳು ಲ್ಯಾಪ್ಟಾಪ್ಗಳು ಅಥವಾ ಡೆಸ್ಕ್ಟಾಪ್ಗಳು ಇತ್ಯಾದಿ ಸಾಮಾನ್ಯ ವ್ಯವಸ್ಥೆಗಳು ಮತ್ತು ಇದು ದುರ್ಬಲತೆಗೆ ಒಂದು ಕಾರಣವಾಗಿರಬಹುದು ಉದಾಹರಣೆಗೆ ನಾವೆಲ್ಲರೂ ಸ್ಪ್ಯಾಮ್ ವೇರ್ ಅಥವಾ ವಿಸ್ತರಿಸುವ ಇಮೇಲ್ಗಳು ಅಥವಾ ಪಾಪ್ ಅಪ್ ವಿಂಡೋಗಳನ್ನು ಈ ನಿರ್ದಿಷ್ಟ ಸ್ಲೈಡ್ನಲ್ಲಿ ತೋರಿಸಿರುವಂತೆ ಬರುತ್ತಿದ್ದೇವೆ ಮತ್ತು ಅನೇಕ ಜನರು ಈ ಪಾಪ್ ಅಪ್ಗಳಿಗೆ ಬಲಿಯಾಗುವುದರಲ್ಲಿ ಆಶ್ಚರ್ಯವಿಲ್ಲ ಮತ್ತು ಸ್ಪ್ಯಾಮ್ ಇಮೇಲ್ಗಳು ಮತ್ತು ಬಟನ್ಗಳ ಮೇಲೆ ಕ್ಲಿಕ್ ಮಾಡಿ ಬಾಹ್ಯ ಮಾಲ್ವೇರ್ ವೈರಸ್ ವರ್ಮ್ ಅಥವಾ ಯಾವುದಾದರೂ ನಿಮ್ಮ ಸಿಸ್ಟಮ್ಗೆ ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ ಈ ಕೋರ್ಸ್ನಲ್ಲಿ ನಾವು ನೋಡುವ ಮತ್ತು ಸಾಕಷ್ಟು ಸಮಯವನ್ನು ಕಳೆಯುವ ನಾಲ್ಕನೇ ನ್ಯೂನತೆಯು ಪ್ರೋಗ್ರಾಂನಲ್ಲಿನ ದೋಷಗಳಿಂದಾಗಿ ಬರುತ್ತದೆ ಪ್ರೋಗ್ರಾಂನಲ್ಲಿ ಹಲವಾರು ದೋಷಗಳು ಇರಬಹುದು ಅದು ಕಂಪೈಲರ್ ಅಥವಾ ಪ್ರೋಗ್ರಾಂ ಅನ್ನು ಪರೀಕ್ಷಿಸುವಾಗ ಪತ್ತೆ ಮಾಡಲಾಗುವುದಿಲ್ಲ ಆದ್ದರಿಂದ ಉದಾಹರಣೆಗೆ ಹೇಳೋಣ ನಮ್ಮಲ್ಲಿ ಒಬ್ಬ ಪ್ರೋಗ್ರಾಮರ್ ಇದ್ದಾರೆ ಅವರು ನೂರು ಸಂಖ್ಯೆಗಳನ್ನು ಶ್ರೇಣಿಯಲ್ಲಿ ವಿಂಗಡಿಸಲು ಪ್ರೋಗ್ರಾಮ್ ಬರೆಯುತ್ತಿದ್ದಾರೆ ಆದ್ದರಿಂದ ಅವರು ಆಯ್ಕೆ ಅಥವಾ ಬಬಲ್ ಅಥವಾ ಕ್ವಿಕ್ಸಾರ್ಟ್ನಂತಹ ಪ್ರಮಾಣಿತ ಪ್ರಕಾರಗಳಲ್ಲಿ ಒಂದನ್ನು ಬಳಸುತ್ತಾರೆ ಮತ್ತು ಕಾರ್ಯಗತಗೊಳಿಸಬಹುದಾದ ಪ್ರೋಗ್ರಾಂ ಅನ್ನು ಕಂಪೈಲ್ ಮಾಡುತ್ತಾರೆ ನಂತರ ಅವರು ನೂರು ಸಂಖ್ಯೆಗಳೊಂದಿಗೆ ಪ್ರೋಗ್ರಾಂ ಅನ್ನು ಇನ್ಪುಟ್ ಆಗಿ ರನ್ ಮಾಡುತ್ತಾರೆ ಮತ್ತು ವಿಂಗಡಿಸಿದ ಔಟ್ಪುಟ್ ಅನ್ನು ಪಡೆಯುತ್ತಾರೆ ಕೊಟ್ಟಿರುವ ಇನ್ಪುಟ್ ಗಾಗಿ ಪ್ರೋಗ್ರಾಂ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಇದು ತೋರಿಸುತ್ತದೆ ಆದಾಗ್ಯೂ ಅಷ್ಟು ಸುಲಭವಾಗಿ ಪತ್ತೆಯಾಗದ ಇತರ ದೋಷಗಳು ಇರಬಹುದು ಮತ್ತು ಇವುಗಳು ನಿಮ್ಮ ಸಿಸ್ಟಮ್ಗೆ ಪ್ರವೇಶ ಪಡೆಯಲು ಮತ್ತು ನಂತರ ವ್ಯವಸ್ಥೆಯನ್ನು ನಿಯಂತ್ರಿಸಲು ಆಕ್ರಮಣಕಾರರು ಬಳಸಿಕೊಳ್ಳುವ ದೋಷಗಳಾಗಿವೆ ಆದ್ದರಿಂದ ನಾವು ಇಲ್ಲಿ ನೋಡಿದ್ದು ವಿವಿಧ ರೀತಿಯ ನ್ಯೂನತೆಗಳು ನಾವು ವಿನ್ಯಾಸದ ದೋಷಗಳು ಹಾರ್ಡ್ವೇರ್ ದೋಷಗಳು ಪ್ರೋಗ್ರಾಂನಲ್ಲಿನ ದೋಷಗಳು ಮತ್ತು ಮಾನವ ಅಂಶವನ್ನು ನೋಡಿದ್ದೇವೆ ಈಗ ಆಕ್ರಮಣಕಾರರು ನಿಮ್ಮ ಸಿಸ್ಟಮ್ಗೆ ಪ್ರವೇಶ ಪಡೆಯಲು ಬಯಸಿದರೆ ಬೇಕಾಗಿರುವುದು ಕೇವಲ ಒಂದೇ ಒಂದು ನ್ಯೂನತೆ ದಾಳಿಕೋರರಿಗೆ ನಿಮ್ಮ ಸಿಸ್ಟಮ್ಗೆ ಪ್ರವೇಶ ಪಡೆಯಲು ಮತ್ತು ನಿಮ್ಮ ಸಂಪೂರ್ಣ ವ್ಯವಸ್ಥೆಯನ್ನು ನಿಯಂತ್ರಿಸಲು ಅಥವಾ ಸಿಸ್ಟಮ್ನಲ್ಲಿರುವ ರಹಸ್ಯ ಡೇಟಾವನ್ನು ಕದಿಯಲು ಇವುಗಳಲ್ಲಿ ಯಾವುದಾದರೂ ಒಂದು ಸಾಕು ಈ ಕೋರ್ಸ್ನಲ್ಲಿ ನಾವು ಈ ಅಂಶವನ್ನು ನೋಡುತ್ತೇವೆ ಆದ್ದರಿಂದ ನೀವು ವ್ಯವಸ್ಥೆಯಲ್ಲಿನ ದೋಷಗಳನ್ನು ನೋಡುತ್ತಿರುವಿರಿ ಮತ್ತು ಮಾಲ್ವೇರ್ ರಚಿಸಲು ಅಥವಾ ನಿಮ್ಮ ಸಿಸ್ಟಂನಲ್ಲಿ ಪರಿಚಯಿಸಬಹುದಾದ ಶೋಷಣೆಗಳನ್ನು ಸೃಷ್ಟಿಸಲು ಆಕ್ರಮಣಕಾರರು ಈ ದೋಷಗಳನ್ನು ಹೇಗೆ ಬಳಸಿಕೊಳ್ಳಬಹುದು ಮತ್ತು ನಂತರ ನಿಮ್ಮ ಸಿಸ್ಟಂನಲ್ಲಿ ಡೇಟಾವನ್ನು ಕದಿಯಬಹುದು ವಿವಿಧ ಪ್ರೋಗ್ರಾಮಿಂಗ್ ಭಾಷೆಗಳಲ್ಲಿ ಇಂತಹ ಕೆಲವು ದೋಷಗಳಿವೆ ಆದರೆ ನಾವು C ಮತ್ತು C ಕಾರ್ಯಕ್ರಮಗಳಲ್ಲಿ ಇರುವ ಪ್ರೋಗ್ರಾಮಿಂಗ್ ದೋಷಗಳ ಮೇಲೆ ಗಮನ ಹರಿಸುತ್ತೇವೆ ಇವುಗಳು ಸಿಸ್ಟಮ್ ಸಾಫ್ಟ್ವೇರ್ನಲ್ಲಿನ ದೋಷಗಳ ವರ್ಗಕ್ಕೆ ಸೇರುತ್ತವೆ ಆದ್ದರಿಂದ ನಾವು C ಮತ್ತು C ಮೇಲೆ ಕೇಂದ್ರೀಕರಿಸಲು ಕಾರಣವೆಂದರೆ ಅನೇಕ ಸಿಸ್ಟಮ್ ಸಾಫ್ಟ್ವೇರ್ಗಳು ಅಂದರೆ ಆಪರೇಟಿಂಗ್ ಸಿಸ್ಟಂಗಳಿಂದ ವರ್ಚುವಲ್ ಯಂತ್ರಗಳು ಮತ್ತು ಆಧಾರವಾಗಿರುವ ಗ್ರಂಥಾಲಯಗಳು C ಮತ್ತು C ನಲ್ಲಿ ಬರೆಯಲ್ಪಟ್ಟಿವೆ ಇದಲ್ಲದೆ ಈ ಸಿಸ್ಟಂ ಸಾಫ್ಟ್ವೇರ್ ಸಾಕಷ್ಟು ದೊಡ್ಡದಾಗಿದೆ ಮತ್ತು ಅವುಗಳು ಇಂತಹ ಹಲವಾರು ಪ್ರೋಗ್ರಾಮಿಂಗ್ ದೋಷಗಳಿಗೆ ಒಳಗಾಗುತ್ತವೆ ಇದು ಆಕ್ರಮಣಕಾರರು ವ್ಯವಸ್ಥೆಯನ್ನು ಪ್ರವೇಶಿಸಲು ಮತ್ತು ಶೋಷಿಸಲು ಒಂದು ಮಾರ್ಗವಾಗಿರಬಹುದು ಕೋರ್ಸ್ನಲ್ಲಿ ನಾವು ಬಫರ್ ಓವರ್ಫ್ಲೋ ಮತ್ತು ಬಫರ್ ಓವರ್ರೆಡ್ಗಳನ್ನು ನೋಡುತ್ತೇವೆ ಡಬಲ್ ಫ್ರೀಗಳನ್ನು ರಾಶಿ ಇಂಟಿಜರ್ ಓವರ್ಫ್ಲೋ ಮತ್ತು ಫಾರ್ಮ್ಯಾಟ್ ಸ್ಟ್ರಿಂಗ್ ನಂತರ ಬಳಸುತ್ತೇವೆ ಸಿಸ್ಟಮ್ ಸಾಫ್ಟ್ವೇರ್ನಲ್ಲಿರುವ ಈ ದೋಷಗಳು ಈ ಹಿಂದೆ ನಿಮ್ಮ ಸಿಸ್ಟಂ ಮೇಲೆ ದಾಳಿ ಮಾಡುವಂತಹ ಮಾಲ್ವೇರ್ ಅನ್ನು ರಚಿಸಲು ಸ್ವಲ್ಪ ಬಳಸಿಕೊಂಡಿವೆ ಸಿಸ್ಟಮ್ ಸಾಫ್ಟ್ವೇರ್ನಲ್ಲಿನ ದೋಷಗಳ ಜೊತೆಗೆ ನೀವು ಪ್ರಸ್ತುತ ಇರುವ ಇತರ ಅಪ್ಲಿಕೇಶನ್ಗಳಲ್ಲಿಯೂ ದೋಷಗಳನ್ನು ಹೊಂದಿರಬಹುದು ಆಧುನಿಕ ಡೇಟಾಬೇಸ್ ವ್ಯವಸ್ಥೆಗಳಲ್ಲಿ ಇರುವ SQL ಇಂಜೆಕ್ಷನ್ ಬಗ್ ಒಂದು ಸಾಮಾನ್ಯ ಉದಾಹರಣೆಯಾಗಿದೆ ಅಂತಹ ಅಪ್ಲಿಕೇಶನ್ ಮಟ್ಟದ ದೋಷಗಳ ಬಗ್ಗೆ ನಾವು ವಿವರಗಳಿಗೆ ಹೋಗುವುದಿಲ್ಲ ಇನ್ನೊಂದು ದಾಳಿಯು ಸೈಡ್ ಚಾನೆಲ್ ದಾಳಿಗಳು ಎಂದು ಕರೆಯಲ್ಪಡುವ ಕಾರಣದಿಂದಾಗಿ ಪ್ರಾಮುಖ್ಯತೆಯನ್ನು ಪಡೆಯುತ್ತಿದೆ ಆದ್ದರಿಂದ ಈ ದಾಳಿಗಳು ನಾವು ಇಲ್ಲಿ ನೋಡಿದಂತಹ ದೋಷಗಳಿಂದ ಗಣನೀಯವಾಗಿ ಭಿನ್ನವಾಗಿವೆ ಬಫರ್ ಓವರ್ಫ್ಲೋಗಳು ರಾಶಿಗಳು ಪೂರ್ಣಾಂಕ ಓವರ್ಫ್ಲೋಗಳು ಮತ್ತು ಫಾರ್ಮ್ಯಾಟ್ ಸ್ಟ್ರಿಂಗ್ಗಳಂತಹ ದೋಷಗಳು ದೋಷಗಳಿಂದಾಗಿ ಅಥವಾ ಪ್ರೋಗ್ರಾಮಿಂಗ್ ಸಮಯದಲ್ಲಿ ದೋಷಗಳಿಂದಾಗಿ ಸೈಡ್ ಚಾನೆಲ್ ದಾಳಿಗಳು ಮತ್ತೊಂದೆಡೆ ಯಾವುದೇ ದೋಷವಿಲ್ಲದೆ ಸರಿಯಾಗಿ ಕೋಡ್ ಮಾಡಲಾದ ಪ್ರೋಗ್ರಾಂಗಳ ಮೇಲೆ ದಾಳಿ ಮಾಡಬಹುದು ನಂತರ ಈ ಕೋರ್ಸ್ನಲ್ಲಿ ನಾವು ವಾಸ್ತವವಾಗಿ ಈ ದಾಳಿಗಳನ್ನು ಹೇಗೆ ಅಭಿವೃದ್ಧಿಪಡಿಸಲಾಗಿದೆ ಎಂದು ನೋಡುತ್ತಿದ್ದೇವೆ ಈಗ ನಾವು ನೋಡಿದ್ದು ಏನೆಂದರೆ ವ್ಯವಸ್ಥೆಯಲ್ಲಿನ ದುರ್ಬಲತೆಯನ್ನು ಮಾಲ್ವೇರ್ ರಚಿಸಲು ಆಕ್ರಮಣಕಾರರು ಬಳಸಿಕೊಳ್ಳಬಹುದು ಅದು ನಿಮ್ಮ ಸಿಸ್ಟಮ್ಗೆ ಪ್ರವೇಶಿಸುತ್ತದೆ ಅಥವಾ ಆ ದುರ್ಬಲತೆಯ ಮೂಲಕ ನಿಮ್ಮ ಸಿಸ್ಟಮ್ಗೆ ಪ್ರವೇಶವನ್ನು ಪಡೆಯುತ್ತದೆ ಆದ್ದರಿಂದ ವಿವಿಧ ರೀತಿಯ ದೋಷಗಳು ಅಥವಾ ನ್ಯೂನತೆಗಳು ಎಂದು ನಾವು ಕರೆಯುವುದನ್ನು ನಾವು ನೋಡಿದ್ದೇವೆ ಮತ್ತು ವಿನ್ಯಾಸದ ಅಂಶಗಳಿಂದಾಗಿ ಹಾರ್ಡ್ವೇರ್ ಟ್ರೋಜನ್ಗಳಿಂದಾಗಿ ಅಥವಾ ಪ್ರೋಗ್ರಾಮಿಂಗ್ ದೋಷಗಳಿಂದಾಗಿ ಮತ್ತು ಮಾನವನಿಂದಾಗಿ ದೋಷಗಳು ಸಂಭವಿಸಬಹುದು ಎಂದು ನಾವು ನೋಡಿದ್ದೇವೆ ಎಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳು ಈ ನ್ಯೂನತೆಗಳನ್ನು ಅಥವಾ ವ್ಯವಸ್ಥೆಗಳ ಮೇಲಿನ ಈ ದಾಳಿಯನ್ನು ತಡೆಯಬಹುದು ಅಥವಾ ಕನಿಷ್ಠವಾಗಿ ತಗ್ಗಿಸದಿದ್ದರೂ ಸಂಪೂರ್ಣವಾಗಿ ತಡೆಯಲು ಹಲವು ವಿಧಾನಗಳಿವೆ ಆದ್ದರಿಂದ ಇಂತಹ ದಾಳಿಗಳನ್ನು ತಡೆಗಟ್ಟುವ ಒಂದು ಉತ್ತಮ ವಿಧಾನವೆಂದರೆ ನಾವು ಆರಂಭಿಸುವ ಒಂದು ಸ್ಪಷ್ಟವಾದ ಮಾರ್ಗವೆಂದರೆ ನಾವು ಯಾವುದೇ ನ್ಯೂನತೆಗಳಿಲ್ಲದೆ ವ್ಯವಸ್ಥೆಗಳನ್ನು ವಿನ್ಯಾಸಗೊಳಿಸಲು ಬಯಸುತ್ತೇವೆ ಅಂತಹ ಸಂದರ್ಭದಲ್ಲಿ ನೀವು ಹೇಳುವುದೇನೆಂದರೆ ಈ ಮುಚ್ಚಿದ ಪೆಟ್ಟಿಗೆಯಿಂದ ಇಲ್ಲಿ ಪ್ರತಿನಿಧಿಸುವ ನಮ್ಮ ವ್ಯವಸ್ಥೆಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಮತ್ತು ಗಣಿತೀಯವಾಗಿ ಸ್ಟಾಟಿಕ್ ವಿಶ್ಲೇಷಣೆಯಂತಹ ಸಾಧನಗಳನ್ನು ವಿಶ್ಲೇಷಿಸುತ್ತೇವೆ COQ ಮಾದರಿ ಪರೀಕ್ಷಕರಂತಹ ಔಪಚಾರಿಕ ಪ್ರೂಫ್ ಸಹಾಯಕರು ಮತ್ತು ಆದ್ದರಿಂದ ಸಿಸ್ಟಮ್ ಎಂದು ಪ್ರಮಾಣೀಕರಿಸಿ ಸಂಪೂರ್ಣವಾಗಿ ದೋಷರಹಿತ ಮತ್ತು ನಮಗೆ ತಿಳಿದಿರುವಂತೆ ವ್ಯವಸ್ಥೆಯಲ್ಲಿ ಯಾವುದೇ ನ್ಯೂನತೆಗಳಿಲ್ಲದಿದ್ದರೆ ಯಾವುದೇ ದುರ್ಬಲತೆಗಳಿಲ್ಲ ಮತ್ತು ಯಾವುದೇ ದುರ್ಬಲತೆಗಳಿಲ್ಲದಿದ್ದರೆ ವ್ಯವಸ್ಥೆಯ ಮೇಲೆ ಯಾವುದೇ ದಾಳಿಗಳಿಲ್ಲ ಆದಾಗ್ಯೂ ಇಲ್ಲಿರುವ ನ್ಯೂನತೆಯೆಂದರೆ ಅಂತಹ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು ತುಂಬಾ ಕಷ್ಟ ಕಾರಣವೆಂದರೆ ಈ ವಿಶ್ಲೇಷಣೆಯು ಸ್ಟಾಟಿಕ್ ವಿಶ್ಲೇಷಣೆ ಅಥವಾ ಔಪಚಾರಿಕ ಪುರಾವೆಗಳನ್ನು ಬಳಸುತ್ತದೆ ಅದು ದೊಡ್ಡ ಕೋಡ್ಗಳಿಗೆ ಹೆಚ್ಚು ಸ್ಕೇಲೆಬಲ್ ಆಗುವುದಿಲ್ಲ ಆದ್ದರಿಂದ ಇವುಗಳಲ್ಲಿ ಬಹಳಷ್ಟು ಚಟುವಟಿಕೆಗಳನ್ನು ಹೆಚ್ಚಾಗಿ ಶೈಕ್ಷಣಿಕ ವಲಯಗಳಲ್ಲಿ ನಿರ್ಬಂಧಿಸಲಾಗಿದೆ ಅಂತಹ ಒಂದು ಪ್ರಯತ್ನವನ್ನು ಆಸ್ಟ್ರೇಲಿಯಾದ NICTA ಗುಂಪು ಮಾಡಿದೆ ಅಲ್ಲಿ ಅವರು SeL4 ಎಂಬ ಆಪರೇಟಿಂಗ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದರು ಮತ್ತು ಕೆಲವು ಊಹೆಗಳ ಅಡಿಯಲ್ಲಿ SeL4 ದೋಷರಹಿತವಾಗಿದೆ ಎಂದು ಅವರು ಸಾಬೀತುಪಡಿಸಲು ಸಾಧ್ಯವಾಯಿತು ಆದ್ದರಿಂದ ಈ ಊಹೆಗಳ ಅಡಿಯಲ್ಲಿ SeL4 ಯಾವುದೇ ದೋಷಗಳನ್ನು ಹೊಂದಿಲ್ಲ ಆದಾಗ್ಯೂ ಲಿನಕ್ಸ್ ಅಥವಾ ವಿಂಡೋಸ್ ನಂತಹ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಂಗಳಂತಹ ಎಲ್ಲಾ ಪ್ರಾಯೋಗಿಕ ವ್ಯವಸ್ಥೆಗಳಿಗೆ ಈ ಉಪಕರಣಗಳ ಪ್ರಸ್ತುತ ತಂತ್ರಜ್ಞಾನವನ್ನು ಗಮನಿಸಿದರೆ ಅಂತಹ ವಿಶ್ಲೇಷಣೆ ಮಾಡುವುದು ಅತ್ಯಂತ ಕಷ್ಟಕರವಾಗಿರುತ್ತದೆ ಮತ್ತು ಆದ್ದರಿಂದ ಲಿನಕ್ಸ್ ಮತ್ತು ವಿಂಡೋಸ್ ನಂತಹ ಪ್ರಮಾಣಿತ ಆಪರೇಟಿಂಗ್ ಸಿಸ್ಟಂಗಳು ಮಾಲ್ವೇರ್ ಅಥವಾ ಯಾವುದೇ ಇತರ ಬಾಹ್ಯ ದುರುದ್ದೇಶಪೂರಿತ ಕೋಡ್ ಮೂಲಕ ಪರಿಣಾಮ ಬೀರದಂತೆ ನೋಡಿಕೊಳ್ಳಲು ನಮಗೆ ಇತರ ತಂತ್ರಗಳು ಬೇಕಾಗುತ್ತವೆ ಈಗ ನಾವು ದೊಡ್ಡ ವ್ಯವಸ್ಥೆಗಳನ್ನು ದೋಷಗಳಿಲ್ಲದೆ ನಿರ್ಮಿಸಬಹುದೆಂದು ಖಚಿತಪಡಿಸಿಕೊಳ್ಳಲು ಸಾಧ್ಯವಿಲ್ಲ ನಾವು ಏನನ್ನು ಕಂಡುಕೊಳ್ಳಲಿದ್ದೇವೆ ಎಂದರೆ ನಾವು ವ್ಯವಸ್ಥೆಯನ್ನು ದೋಷಗಳೊಂದಿಗೆ ರಚಿಸುವ ಎರಡನೇ ವಿಧಾನವಾಗಿದೆ ಆದರೆ ನಂತರ ಈ ವ್ಯವಸ್ಥೆಯನ್ನು ಸ್ಯಾಂಡ್ಬಾಕ್ಸ್ ಪರಿಸರ ಎಂದು ಕರೆಯುತ್ತಾರೆ ಆದ್ದರಿಂದ ಈ ಸ್ಯಾಂಡ್ಬಾಕ್ಸ್ ಪರಿಸರವನ್ನು ನಮ್ಮ ಸಿಸ್ಟಮ್ ಇರುವ ಕಂಟೇನರ್ ಎಂದು ನೀವು ಪರಿಗಣಿಸಬಹುದು ಸಿಸ್ಟಮ್ ದೋಷಗಳನ್ನು ಹೊಂದಿದ್ದರೂ ಸಹ ಸಿಸ್ಟಮ್ನಲ್ಲಿರುವ ಸ್ಯಾಂಡ್ಬಾಕ್ಸ್ ಕಂಟೇನರ್ನಿಂದ ಮಾಲ್ವೇರ್ ಸಿಸ್ಟಮ್ಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ ಆದ್ದರಿಂದ ಈ ತಂತ್ರವು ಮಾನವ ಅಂಶವನ್ನೂ ನೋಡಿಕೊಳ್ಳುತ್ತದೆ ಈಗ ಬಳಕೆದಾರರು ದುರುದ್ದೇಶಪೂರಿತ ವೆಬ್ಸೈಟ್ನ ಲಿಂಕ್ ಅನ್ನು ಕ್ಲಿಕ್ ಮಾಡಿದರೆ ಈ ಮುಚ್ಚಿದ ಸ್ಯಾಂಡ್ಬಾಕ್ಸ್ ಪರಿಸರದ ಕಾರಣ ವ್ಯವಸ್ಥೆಯು ಸುರಕ್ಷಿತವಾಗಿರುತ್ತದೆ ದಾಳಿಯನ್ನು ಪತ್ತೆ ಮಾಡುವುದು ಮತ್ತು ತಗ್ಗಿಸುವುದು ಮೂರನೇ ವಿಧಾನವಾಗಿದೆ ಆದ್ದರಿಂದ ಇದು ಸಾಮಾನ್ಯ ಆಂಟಿವೈರಸ್ ಸಾಫ್ಟ್ವೇರ್ ಮಾಡುತ್ತದೆ ಪ್ರೋಗ್ರಾಂ ಆಂಟಿ ವೈರಸ್ ಸಾಫ್ಟ್ವೇರ್ ಅನ್ನು ಕಾರ್ಯಗತಗೊಳಿಸಿದಾಗ ಪ್ರೋಗ್ರಾಂನ ವಿವಿಧ ಗುಣಲಕ್ಷಣಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ನಂತರ ಈ ಪ್ರೋಗ್ರಾಂ ನಿಜವಾಗಿಯೂ ದುರುದ್ದೇಶಪೂರಿತವಾದದ್ದನ್ನು ಮಾಡಲು ಪ್ರಯತ್ನಿಸುತ್ತಿದೆಯೇ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಆಂಟಿ ವೈರಸ್ ಸಾಫ್ಟ್ವೇರ್ ಕೆಲವು ಗುಣಲಕ್ಷಣಗಳ ಆಧಾರದ ಮೇಲೆ ದುರುದ್ದೇಶಪೂರಿತ ಕೋಡ್ ಅನ್ನು ಪತ್ತೆ ಮಾಡುತ್ತದೆ ಎಸ್ಎಕ್ಯುಷನ್ ಅಥವಾ ಆ ಬೈನರಿಯ ಕೆಲವು ಗುಣಲಕ್ಷಣಗಳನ್ನು ಆಧರಿಸಿದೆ ಈ ಕೋರ್ಸ್ನಲ್ಲಿ ನಾವು ದಾಳಿಗಳು ಮತ್ತು ರಕ್ಷಣೆಗಳೆರಡನ್ನೂ ನೋಡುತ್ತೇವೆ ಆದ್ದರಿಂದ ದಾಳಿಗೆ ಸಂಬಂಧಿಸಿದಂತೆ ನಾವು ಸಾಫ್ಟ್ವೇರ್ ಹಾರ್ಡ್ವೇರ್ ಮಟ್ಟದಲ್ಲಿ ಹಾಗೂ ಸೈಡ್ ಚಾನೆಲ್ ದಾಳಿಗಳಲ್ಲಿ ದಾಳಿಗಳನ್ನು ನೋಡುತ್ತಿದ್ದೇವೆ ಈಗ ಈ ಸಾಫ್ಟ್ವೇರ್ ದಾಳಿಗಳು ಹೆಚ್ಚಾಗಿ ಸಿಸ್ಟಮ್ ಸಾಫ್ಟ್ವೇರ್ ಮೇಲೆ ಕೇಂದ್ರೀಕೃತವಾಗಿವೆ ಮತ್ತು ಆದ್ದರಿಂದ ನಾವು C ಮತ್ತು C ಪ್ರೋಗ್ರಾಂಗಳನ್ನು ನೋಡುತ್ತಿದ್ದೇವೆ ಈ ಕಾರ್ಯಕ್ರಮಗಳಲ್ಲಿ ಇರುವ ದೋಷಗಳು ಮತ್ತು ದೋಷಗಳನ್ನು ನಾವು ಅರ್ಥಮಾಡಿಕೊಳ್ಳುತ್ತಿದ್ದೇವೆ ಮತ್ತು ಈ ದೋಷಗಳನ್ನು ಬಳಸಲು ಹೇಗೆ ಶೋಷಣೆಯನ್ನು ಬರೆಯಬಹುದು ಹಾರ್ಡ್ವೇರ್ ಮತ್ತು ಸೈಡ್ ಚಾನೆಲ್ ದಾಳಿಗೆ ನಾವು ಕ್ಯಾಶ್ ಟೈಮಿಂಗ್ದಾಳಿ ಪವರ್ ಅನಾಲಿಸಿಸ್ ಅಟ್ಯಾಕ್ ಮತ್ತು ಫಾಲ್ಟ್ ಇಂಜೆಕ್ಷನ್ ದಾಳಿಗಳಂತಹ ವಿವಿಧ ರೀತಿಯ ದಾಳಿಗಳನ್ನು ಅಧ್ಯಯನ ಮಾಡುತ್ತೇವೆ ಅಕ್ಕಪಕ್ಕದಲ್ಲಿ ಇಂತಹ ದಾಳಿಗಳನ್ನು ತಡೆಯುವ ಜನಪ್ರಿಯ ರಕ್ಷಣಾ ತಂತ್ರಗಳನ್ನು ನಾವು ನೋಡುತ್ತಿದ್ದೇವೆ ಆದ್ದರಿಂದ ಈ ರಕ್ಷಣಾ ತಂತ್ರಗಳು ಕಂಪೈಲರ್ ಅಥವಾ ಹಾರ್ಡ್ವೇರ್ನಲ್ಲಿ ಅಥವಾ ವಿಶ್ವಾಸಾರ್ಹ ಕಂಪ್ಯೂಟಿಂಗ್ ಪರಿಸರ ಎಂದು ಕರೆಯಲ್ಪಡುವ ವಿಶೇಷ ಆವರಣಗಳನ್ನು ನಿರ್ಮಿಸುವ ಮೂಲಕ ಇರಬಹುದು ಈ ಕೋರ್ಸ್ನ ಅಂತ್ಯದ ವೇಳೆಗೆ ನೀವು ಮಾಲ್ವೇರ್ ಮತ್ತು ಇತರ ಭದ್ರತಾ ಬೆದರಿಕೆಗಳ ಇಂಟರ್ನಲ್ಗಳ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಬಹುದು ಎಂದು ನಿರೀಕ್ಷಿಸಬಹುದು ನೀವು ಭದ್ರತಾ ಕ್ರಮಗಳನ್ನು ಮೌಲ್ಯಮಾಪನ ಮಾಡಲು ಮತ್ತು ಹಾರ್ಡ್ವೇರ್ ಆಪರೇಟಿಂಗ್ ಸಿಸ್ಟಂ ಮತ್ತು ಕಂಪೈಲರ್ನಿಂದ ವಿವಿಧ ಭಾಗಗಳಿಗೆ ಅಥವಾ ವಿವಿಧ ಘಟಕಗಳಿಗೆ ಅವುಗಳನ್ನು ಅನ್ವಯಿಸಲು ಸಾಧ್ಯವಾಗುತ್ತದೆ ಮತ್ತು ನೀವು ಕಾರ್ಯಕ್ಷಮತೆ ಮತ್ತು ಭದ್ರತೆಯ ನಡುವೆ ವ್ಯಾಪಾರ ಮಾಡಲು ಸಹ ಸಾಧ್ಯವಾಗುತ್ತದೆ ಈಗ ಈ ಮೂರನೆಯ ಅಂಶವು ಬಹಳ ನಿರ್ಣಾಯಕವಾಗಿದೆ ಆದ್ದರಿಂದ ಉದಾಹರಣೆಗೆ ನಾವು ಹೆಚ್ಚು ಸುರಕ್ಷಿತವಾದ ವ್ಯವಸ್ಥೆಯನ್ನು ಹೊಂದಬಹುದು ಅಥವಾ ನಾವು ಹೆಚ್ಚು ಸುರಕ್ಷಿತವಾದ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬಹುದು ಆದಾಗ್ಯೂ ಆ ವ್ಯವಸ್ಥೆಯಲ್ಲಿ ಯಾವುದೇ ಅಪ್ಲಿಕೇಶನ್ ಅನ್ನು ಕಾರ್ಯಗತಗೊಳಿಸಲು ಅಥವಾ ಚಲಾಯಿಸಲು ಒಂದು ದೊಡ್ಡ ಓವರ್ಹೆಡ್ ಆಗಿರುತ್ತದೆ ಮತ್ತು ಆದ್ದರಿಂದ ಪಡೆದ ವಹಿವಾಟನ್ನು ಮೌಲ್ಯಮಾಪನ ಮಾಡುವುದು ಬಹಳ ಮುಖ್ಯ ವ್ಯವಸ್ಥೆಯ ಕಾರ್ಯಕ್ಷಮತೆ ಮತ್ತು ಸಾಧಿಸಿದ ಭದ್ರತೆಯ ಇದಾಗಿದೆ ನಾವು ನಿರ್ದಿಷ್ಟವಾಗಿ ಯಾವುದೇ ನಿರ್ದಿಷ್ಟ ಪಠ್ಯಪುಸ್ತಕವನ್ನು ಅನುಸರಿಸುವುದಿಲ್ಲ ಆದರೆ ಹೆಚ್ಚಾಗಿ ಸಂಶೋಧನಾ ಪತ್ರಿಕೆಗಳು ಮತ್ತು ಸೂಕ್ತ ಲಿಂಕ್ಗಳನ್ನು ವೀಡಿಯೊಗಳ ಸಮಯದಲ್ಲಿ ವಿವಿಧ ಹಂತಗಳಲ್ಲಿ ಒದಗಿಸಲಾಗುತ್ತದೆ ಮತ್ತು ಸ್ಲೈಡ್ಗಳಲ್ಲಿ ಈ ಲಿಂಕ್ಗಳು ಇರುತ್ತವೆ ಮತ್ತು ನೀವು ನಿಜವಾಗಿಯೂ ಈ ಲಿಂಕ್ಗಳನ್ನು ಡೌನ್ಲೋಡ್ ಮಾಡಬಹುದು ಮತ್ತು ಹೆಚ್ಚಿನದನ್ನು ಪಡೆಯಲು ಆ ಲಿಂಕ್ಗಳನ್ನು ಓದಬಹುದು ಆದ್ದರಿಂದ ಕೋರ್ಸ್ ಸಮಯದಲ್ಲಿ ನಾವು ಬಹಳಷ್ಟು ವಿಭಿನ್ನ ಕಾರ್ಯಕ್ರಮಗಳನ್ನು ಮೌಲ್ಯಮಾಪನ ಮಾಡುತ್ತೇವೆ ಮತ್ತು ವಿಶ್ಲೇಷಿಸುತ್ತೇವೆ ಈ ಕಾರ್ಯಕ್ರಮಗಳು ತುಂಬಾ ಚಿಕ್ಕದಾಗಿದೆ ಆದರೆ ಈ ಕಾರ್ಯಕ್ರಮಗಳನ್ನು ವಿಶ್ಲೇಷಿಸಲು ನಾವು ಸಾಕಷ್ಟು ಆಳವಾಗಿ ಹೋಗುತ್ತೇವೆ ನೀವು ನಿಜವಾಗಿಯೂ ಈ ಕಾರ್ಯಕ್ರಮಗಳನ್ನು ಬಿಟ್ ಬಕೆಟ್ ರೆಪೊಸಿಟರಿಯಿಂದ ಡೌನ್ಲೋಡ್ ಮಾಡಬಹುದು ಇದು ಕೇವಲ ಪ್ರೋಗ್ರಾಂಗಳನ್ನು ಒಳಗೊಂಡಿರುವುದಿಲ್ಲ ಆದರೆ ಈ ನಿರ್ದಿಷ್ಟ ಪ್ರೋಗ್ರಾಂಗಳನ್ನು ಹೇಗೆ ರನ್ ಮಾಡುವುದು ಎಂಬುದರ ಕುರಿತು ನಿಮಗೆ ಸಾಕಷ್ಟು ಸೂಚನೆಗಳನ್ನು ನೀಡುತ್ತದೆ ಮತ್ತು ನೀವು ಪ್ರಯತ್ನಿಸಬಹುದಾದ ಸ್ಲೈಡ್ಗಳು ಮತ್ತು ಇತರ ಅಸೈನ್ಮೆಂಟ್ಗಳನ್ನು ಸಹ ಒಳಗೊಂಡಿದೆ